ವಿದ್ಯುತ್ ಕ್ಷೇತ್ರ ಮತ್ತು ಕಂಡಕ್ಟರ್ನಲ್ಲಿ ಸಂಭಾವ್ಯತೆ ನಾವು ಸ್ಥಾಯೀವಿದ್ಯುತ್ತಿನ ಕ್ಷೇತ್ರ ಮತ್ತು ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ನ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಈಗ ನಾವು ಅದನ್ನು ವಿಭಿನ್ನ ಸಂದರ್ಭಗಳಲ್ಲಿ ಅನ್ವಯಿಸಲು ಬಯಸುತ್ತೇವೆ ಇಂದಿನ ಉಪನ್ಯಾಸದಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಮತ್ತು ಕಂಡಕ್ಟರ್ಗಳ ಮೇಲಿನ ಚಾರ್ಜ್ಗಳ ಬಗ್ಗೆ ಮಾತನಾಡಲಿದ್ದೇವೆ ಇದು ಬಹಳ ವಿಶೇಷವಾದ ವಸ್ತುಗಳ ವರ್ಗವಾಗಿದೆ ಆದ್ದರಿಂದ ನಾವು ಈ ಉಪನ್ಯಾಸದಲ್ಲಿ ಅವರ ಬಗ್ಗೆ ಮಾತನಾಡುತ್ತೇವೆ ನಂತರ ನಾವು ಧ್ರುವೀಕರಿಸಬಹುದಾದ ವಸ್ತುಗಳು ಅಥವಾ ಡೈಎಲೆಕ್ಟ್ರಿಕ್ ಗಳ ಬಗ್ಗೆಯೂ ಮಾತನಾಡುತ್ತೇವೆ ಮತ್ತು ನಾವು ಇಂದು ಕಂಡಕ್ಟರ್ ಗಳೊಂದಿಗೆ ಪ್ರಾರಂಭಿಸುತ್ತೇವೆ ವ್ಯಾಖ್ಯಾನದಿಂದ ವಾಹಕವು ವಿದ್ಯುತ್ ಕ್ಷೇತ್ರದ ಪ್ರಭಾವದ ಅಡಿಯಲ್ಲಿ ಚಲಿಸುವ ಉಚಿತ ಚಾರ್ಜ್ ಗಳನ್ನು ಹೊಂದಿದೆ ಮತ್ತು ಆದ್ದರಿಂದ ಇದು ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತದೆ ಮತ್ತು ನಾನು ಅದನ್ನು ಒಂದೊಂದಾಗಿ ತೆಗೆದುಕೊಳ್ಳುತ್ತೇನೆ ಮತ್ತು ಅವುಗಳನ್ನು ವಿವರಿಸುತ್ತೇನೆ ನಾವು ಕಂಡಕ್ಟರ್ ಗಳ ಗುಣಲಕ್ಷಣಗಳ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ನಾವು ಪ್ರಾಪರ್ಟಿ 1 ಅನ್ನು ತೆಗೆದುಕೊಳ್ಳೋಣ ಕಂಡಕ್ಟರ್ನೊಳಗಿನ ವಿದ್ಯುತ್ ಕ್ಷೇತ್ರವು ಶೂನ್ಯವಾಗಿದ್ದು ಅದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ನನ್ನಲ್ಲಿ ಒಂದು ವಾಹಕ ವಸ್ತು ಇದ್ದರೆ ಮತ್ತು ಒಳಗೆ ಒಂದು ಕ್ಷೇತ್ರವಿದ್ದರೆ E ಶೂನ್ಯಕ್ಕೆ ಸಮನಾಗಿರುವುದಿಲ್ಲ ಈ ಕ್ಷೇತ್ರವು ಏನು ಮಾಡುತ್ತದೆ ಚಾರ್ಜ್ ಗಳನ್ನು ಚಲಿಸುವಂತೆ ಮಾಡಿ ಮತ್ತು ಕ್ಷೇತ್ರವು ಶೂನ್ಯವಾಗುವವರೆಗೆ ಈ ಚಾರ್ಜ್ ಗಳು ಚಲಿಸುತ್ತಲೇ ಇರುತ್ತವೆ ಆದ್ದರಿಂದ ಕಂಡಕ್ಟರ್ ನೊಳಗಿನ ಚಾರ್ಜ್ ಗಳು ನಾನು ಹೆಚ್ಚುವರಿ ಚಾರ್ಜ್ ಗಳನ್ನು ಹೇಳಬೇಕು ಇಲ್ಲದಿದ್ದರೆ ಎಲ್ಲವೂ ತಟಸ್ಥವಾಗಿರುತ್ತದೆ E ಶೂನ್ಯವಾಗುವವರೆಗೆ ಕಂಡಕ್ಟರ್ ಚಲಿಸುತ್ತಲೇ ಇರುತ್ತದೆ ಚಾರ್ಜ್ ಮೊಬೈಲ್ ಆಗಿರುವುದರಿಂದ ಮತ್ತು ವಾಹಕದೊಳಗಿನ E ಯಾವಾಗಲೂ ಶೂನ್ಯವಾಗಿರುತ್ತದೆ ಇದರ ಪರಿಣಾಮವಾಗಿ ಸಂಖ್ಯೆ 2 ಕಂಡಕ್ಟರ್ ಮೇಲೆ ಹಾಕುವ ಯಾವುದೇ ಹೆಚ್ಚುವರಿ ಚಾರ್ಜ್ ಯಾವಾಗಲೂ ಅದರತ್ತ ಚಲಿಸುತ್ತದೆ ಇದು ನಾವು ಮೊದಲ ಕೆಲವು ಉಪನ್ಯಾಸಗಳಲ್ಲಿ ಈಗಾಗಲೇ ಮಾತನಾಡಿದ್ದೇವೆ ಆದರೆ ಈಗ ನಾವು ಅದನ್ನು ಮತ್ತಷ್ಟು ವಿವರಿಸುತ್ತೇವೆ ಆದ್ದರಿಂದ ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಮತ್ತೆ ಈ ಕಂಡಕ್ಟರ್ ಅನ್ನು ತೆಗೆದುಕೊಳ್ಳೋಣ ಅದು ಘನವಾಗಿರಬೇಕು ಮತ್ತು E 0 ಒಳಗೆ ಇರುತ್ತದೆ ನಾನು ಯಾವುದೇ ಗಾತ್ರದ ಯಾವುದೇ ಆಕಾರ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೆ ಗಾಸ್ ನ ಕಾನೂನಿನ ಪ್ರಕಾರ E 0 ರಿಂದ ಇಂಟೆಗ್ರಲ್ E ಡಾಟ್ ds ಮತ್ತು ಇದು ಎಪ್ಸಿಲಾನ್ 0 ನಿಂದ ಸುತ್ತುವರಿದ q ಹೊರತುಪಡಿಸಿ ಏನೂ ಅಲ್ಲ ಇದು ತಕ್ಷಣವೇ ಯಾವುದೇ ಪರಿಮಾಣದಲ್ಲಿ ಸುತ್ತುವರಿದ q ಒಳಗೆ ಸೂಚಿಸುತ್ತದೆ ಯಾವುದಾದರೂ ಆಕಾರ ಯಾವುದೇ ಗಾತ್ರವು ಯಾವಾಗಲೂ 0 ಮತ್ತು ಆದ್ದರಿಂದ ಚಾರ್ಜ್ ಕಂಡಕ್ಟರ್ ಒಳಗೆ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲ ಕೂಲಂಬ್ ಫೋರ್ಸ್ 1 ಓವರ್ r ಸ್ಕ್ವೇರ್ ಎಂದು ನಾವು ಹೇಗೆ ಪರೀಕ್ಷಿಸುತ್ತೇವೆ ಎಂಬ ಸನ್ನಿವೇಶದಲ್ಲಿ ನಾವು ಈ ಬಗ್ಗೆ ಮಾತನಾಡಿದ್ದೇವೆ ಈಗ ಅದನ್ನು ಸ್ವಲ್ಪ ಹೆಚ್ಚು ವಿಸ್ತಾರವಾಗಿ ಹೇಳುತ್ತೇನೆ ನಾನು ಗೋಳಾಕಾರದ ಕಂಡಕ್ಟರ್ ಅನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಆದ್ದರಿಂದ ಗೋಳಾಕಾರದ ಸಮ್ಮಿತಿ ಇದೆ ಒಂದು ದಿಕ್ಕು ಮತ್ತು ಇನ್ನೊಂದರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಮತ್ತು ಅದರ ಮೇಲೆ ಕೆಲವು ಹೆಚ್ಚುವರಿ ಚಾರ್ಜ್ ಅನ್ನು ಹಾಕಿದರೆ ಈ ಹೆಚ್ಚುವರಿ ಚಾರ್ಜ್ ಅನ್ನು ವಿತರಿಸಲಾಗುವುದು ಗೋಳಾಕಾರದ ಸಮ್ಮಿತೀಯ ವಿಧಾನವಾಗಿದೆ ಹಿಮ್ಮೆಟ್ಟಿಸುವಂತಹ ಚಾರ್ಜ್ ಗಳು ಇರುವುದರಿಂದ ಈ ವಿಸರ್ಜನೆಗಳನ್ನು ಸರಿಸಲಾಗಿದೆ ಎಂದು ನಾನು ನಿರೀಕ್ಷಿಸುತ್ತೇನೆ ಇದು ಮೇಲ್ಮೈಗೆ ಸಕಾರಾತ್ಮಕ ಚಾರ್ಜ್ ಗಳು ಎಂದು ನಾವು ನೋಡೋಣ ಕ್ಷೇತ್ರವು 1 ಓವರ್ r ಸ್ಕ್ವೇರ್ ಗಿಂತ ಹೆಚ್ಚಿಲ್ಲದಿದ್ದರೆ ಅಥವಾ ಗೌಸ್ ನ ಕಾನೂನು ತೃಪ್ತಿ ಹೊಂದಿಲ್ಲದಿದ್ದರೆ ಅದರ ನಂತರ ಏನಾಗುತ್ತದೆ ಎಂದು ನೋಡೋಣ ಗಾಸ್ ನ ನಿಯಮವು ಕ್ಷೇತ್ರವು 1 ಓವರ್ r ಸ್ಕ್ವೇರ್ ಗಿಂತ ಭಿನ್ನವಾಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಅದಕ್ಕಾಗಿ ನಾನು ಏನು ಮಾಡುತ್ತೇನೆಂದರೆ ನಾನು ಮಾಡುತ್ತೇನೆ ಇಲ್ಲಿ ಬಹಳ ಸಣ್ಣ ಮೇಲ್ಮೈಯನ್ನು ತೆಗೆದುಕೊಂಡು ಎದುರು ಭಾಗದಲ್ಲಿ ತೆಗೆದುಕೊಳ್ಳುತ್ತೇನೆ ಮೇಲ್ಮೈ ಸಮಾನ ಘನ ಕೋನವನ್ನು d ಒಮೆಗಾ ಮಾಡುತ್ತದೆ ಇಲ್ಲಿ ಅಂತರವು r 1 ಆಗಿರಲಿ ದೊಡ್ಡ ಅಂತರವಿರಲಿ r 2 d ಒಮೆಗಾ ತುಂಬಾ ಚಿಕ್ಕದಾಗಿದೆ ಈಗ ಗೋಳಾಕಾರದ ಸಮನ್ವಯದಲ್ಲಿ ನಾವು ಮೊದಲು ಕಲಿತದ್ದು ಏನು ಇದರ ವಿಸ್ತೀರ್ಣ ಆದ್ದರಿಂದ ನಾನು ತೆಗೆದುಕೊಳ್ಳುತ್ತಿರುವದನ್ನು ಈ ಚಿತ್ರವನ್ನು ಮತ್ತೆ ಮಾಡೋಣ ನಾನು ಈ ಸಣ್ಣ ಮೇಲ್ಮೈಯನ್ನು ಒಂದು ಬದಿಯಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ r 1 ದೊಡ್ಡ ಮೇಲ್ಮೈ ಇನ್ನೊಂದು ಬದಿಯಲ್ಲಿ r 2 ಮತ್ತು ಈ ಪ್ರದೇಶವು d ಒಮೆಗಾ r 2 ಸ್ಕ್ವೇರ್ ಆಗಿದೆ ಈ ಪ್ರದೇಶವು d ಒಮೆಗಾ r 1 ಸ್ಕ್ವೇರ್ ಮತ್ತು ಈ ಹಂತದಲ್ಲಿ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡೋಣ ಎರಡು ಬದಿಗಳು ಚಾರ್ಜ್ ಆಗುವುದರಿಂದ ಎರಡು ಸಾಲುಗಳು ಸಂಧಿಸುವ ಮಧ್ಯದ ಬಿಂದು ಈ ಮೇಲ್ಮೈಯಲ್ಲಿರುವ ಚಾರ್ಜ್ ಸಿಗ್ಮಾ ಆಗಿರುತ್ತದೆ ಚಾರ್ಜ್ ಸಾಂದ್ರತೆಯ ಹೊರಭಾಗವು ಸಿಗ್ಮಾ ಬಾರಿ d ಒಮೆಗಾ r 2 ಸ್ಕ್ವೇರ್ ಆಗಿದ್ದರೆ ಈ ಬದಿಯಲ್ಲಿ d ಒಮೆಗಾ r 1 ಸ್ಕ್ವೇರ್ ಸಿಗ್ಮಾ ಆಗಿರುತ್ತದೆ ಈಗ E 1 ಓವರ್ r ಪವರ್ 2 ಮೈನಸ್ ಡೆಲ್ಟಾ ಕ್ಕೆ ಬದಲಾಗುತ್ತದೆಯೇ ಎಂದು ತೆಗೆದುಕೊಳ್ಳೋಣ ಅಲ್ಲಿ ಡೆಲ್ಟಾ ಧನಾತ್ಮಕ ಸಂಖ್ಯೆಯಾಗಿದೆ ನಂತರ ಈ ಹಂತದಲ್ಲಿ ಕ್ಷೇತ್ರವು E ಸಿಗ್ಮಾ d ಒಮೆಗಾ r 2 ಸ್ಕ್ವೇರ್ ಬೈ r 2 ಪವರ್ 2 ಮೈನಸ್ ಡೆಲ್ಟಾ ಕ್ಕೆ ಸಮನಾಗಿರುತ್ತದೆ ಮತ್ತು ಅದು ಈ ದಿಕ್ಕಿನಲ್ಲಿರಲಿದೆ ಇದು ಕ್ಷೇತ್ರ ನಿರ್ದೇಶನ ಮತ್ತು ಮೈನಸ್ ಸಿಗ್ಮಾ d ಒಮೆಗಾ r 1 ಸ್ಕ್ವೇರ್ ಬೈ r 1 ಸ್ಕ್ವೇರ್ ಮೈನಸ್ ಡೆಲ್ಟಾ ಮತ್ತು ಅದು ಈ ದಿಕ್ಕಿನಲ್ಲಿರಲಿದೆ ಆದ್ದರಿಂದ ತುಂಬಿದ ನಿವ್ವಳವು ಹೊರಬರುತ್ತದೆ ಮತ್ತು ಸ್ಥಿರವಾದ k ಇದೆ ಅದು 1 ಓವರ್ 4 ಪೈ ಎಪ್ಸಿಲಾನ್ 0 ಆಗಿರುತ್ತದೆ ಅದು ನಮಗೆ ಈಗ ಕಾಳಜಿಯಿಲ್ಲ ನಾನು r ಅವಲಂಬನೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇನೆ ಆದ್ದರಿಂದ ಇದು k ಸಿಗ್ಮಾ d ಒಮೆಗಾ ಅವೆಲ್ಲವೂ ಒಂದೇ r 2 ಡೆಲ್ಟಾ ಮೈನಸ್ r 1 ರೈಸ್ ಟು ಡೆಲ್ಟಾ ನಾನು ಈ ಗೋಳವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಈ ಎರಡು ಸಣ್ಣ ಪ್ರದೇಶಗಳಿಂದಾಗಿ ನಾನು ಈ ಹಂತದಲ್ಲಿ ಕ್ಷೇತ್ರದತ್ತ ಗಮನ ಹರಿಸುತ್ತಿದ್ದೇನೆ ಮತ್ತು ಈ ಕ್ಷೇತ್ರವು ಸಿಗ್ಮಾ k ಬಾರಿ d ಒಮೆಗಾ r 2 ಡೆಲ್ಟಾ ಮೈನಸ್ r 1 ಪವರ್ ಡೆಲ್ಟಾ ಎಂದು ಕಂಡುಕೊಂಡಿದ್ದೇನೆ R 2 r 1 ಗಿಂತ ದೊಡ್ಡದಾಗಿದ್ದರೆ ಇದು ಈ ದಿಕ್ಕಿನಲ್ಲಿರುವ ಕ್ಷೇತ್ರವಾಗಿದೆ ಆದ್ದರಿಂದ ನಿವ್ವಳ ಕ್ಷೇತ್ರವಿದೆ ಮತ್ತು ಈ ದಿಕ್ಕಿನಲ್ಲಿದೆ ಇದು ಏನು ಮಾಡುತ್ತದೆ ಆದ್ದರಿಂದ ಇದು ಈ ಕೆಂಪು ದಿಕ್ಕನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋಣ ಇದು ಮೇಲ್ಮೈಯೊಂದಿಗೆ ಹೆಚ್ಚಿನ ಚಾರ್ಜ್ ಗಳನ್ನು ಚಲಿಸುತ್ತದೆ ಇದರ ಪರಿಣಾಮವಾಗಿ ವಿರುದ್ಧ ಚಾರ್ಜ್ ಅನ್ನು ಒಳಗೆ ಬಿಡಲಾಗುತ್ತದೆ ಆದ್ದರಿಂದ ನಾವು ನೋಡಿದ ಸಂಗತಿಯೆಂದರೆ ಒಂದು ಕ್ಷೇತ್ರವು 1 ಓವರ್ r ಪವರ್ 2 ಮೈನಸ್ ಡೆಲ್ಟಾ ಕ್ಕೆ ಅನುಪಾತದಲ್ಲಿದ್ದರೆ ಹೆಚ್ಚುವರಿ ಚಾರ್ಜ್ ಮೇಲ್ಮೈಯಿಂದ ಬರುತ್ತದೆ ಮತ್ತು ನಂತರ ಅದು ಹೆಚ್ಚಿನ ಚಾರ್ಜ್ ಅನ್ನು ಎಳೆಯುತ್ತದೆ ಆದ್ದರಿಂದ ವಿರುದ್ಧ ಚಾರ್ಜ್ ಒಳಗೆ ಉಳಿದಿದೆ ಒಳಗೆ ಚಾರ್ಜ್ 0 ಆಗುವುದಿಲ್ಲ ಇತರ ಪರಿಸ್ಥಿತಿಯನ್ನು ತೆಗೆದುಕೊಳ್ಳೋಣ ಇತರ ಪರಿಸ್ಥಿತಿಯು E ಅನುಪಾತವನ್ನು 1 ಓವರ್ r ಪವರ್ 2 ಪ್ಲಸ್ ಡೆಲ್ಟಾ ಕ್ಕೆ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡಿ ಅಂತಹ ಸಂದರ್ಭದಲ್ಲಿ ನಿವ್ವಳ ಕ್ಷೇತ್ರಗಳು E ಸಿಗ್ಮಾ d ಒಮೆಗಾ r 2 ಪವರ್ ಮೈನಸ್ ಡೆಲ್ಟಾ ಮೈನಸ್ r 1 ಪವರ್ ಮೈನಸ್ ಡೆಲ್ಟಾ ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ r 2 r 1 ಗಿಂತ ದೊಡ್ಡದಾಗಿದ್ದರೆ ಕ್ಷೇತ್ರವು ವಿರುದ್ಧ ದಿಕ್ಕಿನಲ್ಲಿರುತ್ತದೆ ನಾನು ಆ ಕಪ್ಪು ಬಣ್ಣವನ್ನು ಇಲ್ಲಿ ತೋರಿಸುತ್ತಿದ್ದೇನೆ ಆದ್ದರಿಂದ ಈಗ ಮೇಲ್ಮೈಯಲ್ಲಿ ಈ ಚಾರ್ಜ್ ಹೆಚ್ಚುವರಿ ಚಾರ್ಜ್ ಕೇಂದ್ರದ ಕಡೆಗೆ ತಳ್ಳುವ ಒಳಗೆ ಅದೇ ಚಾರ್ಜ್ ನಲ್ಲಿ ತಳ್ಳಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅಂತಿಮ ವಿತರಣೆಯು ಕೇಂದ್ರದಲ್ಲಿ ಒಂದೇ ಚಿಹ್ನೆಯಲ್ಲಿ ಕೆಲವು ಚಾರ್ಜ್ ಮತ್ತು ವಿರುದ್ಧ ಚಾರ್ಜ್ ಮತ್ತು ಉಳಿದ ಪರಿಮಾಣ ಇರುತ್ತದೆ ಈ ಎರಡು ಸಂದರ್ಭಗಳಲ್ಲಿ ನಾವು ಏನು ಈಗ ನಾನು ವಾದವನ್ನು ಸಾಮಾನ್ಯೀಕರಿಸಬಲ್ಲೆ ಏಕೆಂದರೆ ನಾನು ಈ ರೀತಿಯ ವಿಭಾಗಗಳನ್ನು ಎಲ್ಲೆಡೆ ಮಾಡಬಹುದು ಆದ್ದರಿಂದ ಕ್ಷೇತ್ರವು 1 ಓವರ್ r ಸ್ಕ್ವೇರ್ ದಿಂದ ವಿಪಥಗೊಂಡರೆ ನೀವು ನೋಡುವುದು ನಂತರ ಒಳಗೆ ಚಾರ್ಜ್ ಶೂನ್ಯವಲ್ಲ ಆದ್ದರಿಂದ E 1 ಓವರ್ r ಸ್ಕ್ವೇರ್ ಆಗಿದ್ದರೆ ಈ ಎರಡು ಪದಗಳು ನಿಖರವಾಗಿ ರದ್ದುಗೊಳ್ಳುವುದನ್ನು ನೀವು ನೋಡುತ್ತೀರಿ ಇದರರ್ಥ ಡೆಲ್ಟಾ 0 ಆಗಿದ್ದರೆ ಈ ನಿಯಮಗಳು ರದ್ದಾಗುತ್ತವೆ ಈ ಪದವು ರದ್ದುಗೊಳ್ಳುತ್ತದೆ ಮತ್ತು ಒಳಗೆ ಚಾರ್ಜ್ ಗಳು 0 ಆಗುತ್ತವೆ ಆದ್ದರಿಂದ ನಾವು ಗಾಸ್ ನ ಕಾನೂನಿನ ಪರಿಣಾಮವಾಗಿ ನೋಡಿದ್ದೇವೆ ಅಥವಾ 1 ಓವರ್ r ಸ್ಕ್ವೇರ್ ನಡವಳಿಕೆಯನ್ನು ಹೊಂದಿದ್ದೇವೆ ಯಾವುದೇ ಹೆಚ್ಚುವರಿ ಚಾರ್ಜ್ ಅನ್ನು ಚಾರ್ಜ್ ಮಾಡಿ ಕಂಡಕ್ಟರ್ ಮೇಲ್ಮೈಗೆ ಚಲಿಸುತ್ತದೆ ಆದ್ದರಿಂದ ನಾನು ಮಾತನಾಡಿದ್ದ ನಿಮ್ಮನ್ನು ನೋಡುವ ಅತ್ಯಂತ ಬೌದ್ಧಿಕ ಮಾರ್ಗವಾಗಿದೆ ಮುಂದಿನ ಪಾಯಿಂಟ್ ಸಂಖ್ಯೆ 3 ಸಂಪೂರ್ಣ ಕಂಡಕ್ಟರ್ ಒಂದೇ ಪೊಟೆನ್ಶಿಯಲ್ ನಲ್ಲಿದೆ ಇದರರ್ಥ ನಾನು ಯಾವುದೇ ಎರಡು ಬಿಂದುಗಳಲ್ಲಿ ಈ ಕಂಡಕ್ಟರ್ ಪೊಟೆನ್ಶಿಯಲ್ ಅನ್ನು ಹೊಂದಿದ್ದರೆ ಈ ಬಿಂದುವನ್ನು ಇಲ್ಲಿ ತೆಗೆದುಕೊಳ್ಳಿ ಈ ಬಿಂದುವನ್ನು ಇಲ್ಲಿ ಒಳಗೆ ಒಂದು ಬಿಂದುವನ್ನು ಇನ್ನೊಂದು ಬದಿಯಲ್ಲಿ ಒಂದು ಬಿಂದುವನ್ನು ತೆಗೆದುಕೊಳ್ಳಿ ಅವೆಲ್ಲವೂ ಒಂದೇ ಪೊಟೆನ್ಶಿಯಲ್ ನಲ್ಲಿರುತ್ತವೆ ಕಾರಣ ತುಂಬಾ ಸರಳವಾಗಿದೆ E 0 ಇರುವುದರಿಂದ ಒಂದು ಕಂಡಕ್ಟರ್ ಒಳಗೆ ಇದೆ ಕಂಡಕ್ಟರ್ ಒಳಗೆ ಒಂದು ಬಿಂದುವಿನಿಂದ ಇನ್ನೊಂದಕ್ಕೆ ಚಲಿಸುವಲ್ಲಿ ಯಾವುದೇ ಕೆಲಸವಿಲ್ಲ ಯಾವುದೇ ಕೆಲಸವಿಲ್ಲದಿದ್ದರೆ ಯಾವುದೇ ಪೊಟೆನ್ಶಿಯಲ್ ವ್ಯತ್ಯಾಸವಿಲ್ಲ ಅದು ಒಂದೇ ಆಗಿರಬೇಕು ಬೇರೆ ರೀತಿಯಲ್ಲಿ ನೋಡಿ ಕಂಡಕ್ಟರ್ ನಲ್ಲಿ ಅಥವಾ ಎರಡು ಬಿಂದುಗಳ ನಡುವೆ ಪೊಟೆನ್ಶಿಯಲ್ ವ್ಯತ್ಯಾಸವಿದ್ದರೆ ಒಂದು ಕ್ಷೇತ್ರ ಇರುತ್ತದೆ ಎಂದು ಇದು ಸೂಚಿಸುತ್ತದೆ ಏಕೆಂದರೆ ಕ್ಷೇತ್ರವು ಡೆಲ್ಟಾ ಪೊಟೆನ್ಶಿಯಲ್ ಅನ್ನು ದೂರದಿಂದ ಭಾಗಿಸಿ ಕ್ಷೇತ್ರವಿದ್ದರೆ ಚಾರ್ಜ್ ಗಳು ಚಲಿಸಲು ಹೋಗುತ್ತವೆ ಕ್ಷೇತ್ರವು 0 ಆಗುವವರೆಗೆ ಮತ್ತು ಕ್ಷೇತ್ರದಲ್ಲಿ ಚಲಿಸುವಿಕೆಯು 0 ಆಗುವವರೆಗೆ ಪೊಟೆನ್ಶಿಯಲ್ ಒಂದೇ ಆಗಿರುತ್ತದೆ ಆದ್ದರಿಂದ ವಾಹಕದ ಎಲ್ಲಾ ಮೇಲ್ಮೈಗಳು ಸರಿಸುಮಾರು ಮೇಲ್ಮೈಗಳು ವಾಹಕದ ಮೇಲ್ಮೈಗಳು ಸರಿಸುಮಾರು ಮೇಲ್ಮೈಗಳಾಗಿವೆ ಏಕೆಂದರೆ ಪೊಟೆನ್ಶಿಯಲ್ ಎಲ್ಲೆಡೆ ಒಂದೇ ಆಗಿರುತ್ತದೆ ಮುಂದೆ E ವಿದ್ಯುತ್ ಕ್ಷೇತ್ರವು ಯಾವಾಗಲೂ ವಾಹಕ ಮೇಲ್ಮೈಗೆ ಲಂಬವಾಗಿರುತ್ತದೆ ಇದನ್ನು ಅರ್ಥಮಾಡಿಕೊಳ್ಳುವುದು ಸಹ ತುಂಬಾ ಸುಲಭ ಮತ್ತೆ ನಾವು ಕಂಡಕ್ಟರ್ ಅನ್ನು ನೋಡೋಣ ನಾವು ಈಗಾಗಲೇ ಕಂಡಕ್ಟರ್ ನ ಮೇಲ್ಮೈ ಎಂದು ಹೇಳಿದ್ದೇವೆ ಆದ್ದರಿಂದ ಮೊದಲು ನಾನು ನಿಮಗೆ ಗಣಿತದ ವಾದವನ್ನು ನೀಡುತ್ತೇನೆ ಒಂದು ಇಕ್ವಿಪೋಟೆನ್ಶಿಯಲ್ ಮೇಲ್ಮೈ ಮತ್ತು E V ಯ ಮೈನಸ್ ಗ್ರೇಡಿಯಂಟ್ ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಈ ಸಂಪೂರ್ಣ ಮೇಲ್ಮೈಯಲ್ಲಿ ಪೊಟೆನ್ಶಿಯಲ್ ಒಂದೇ ಆಗಿರುತ್ತದೆ ಮತ್ತು ಗ್ರೇಡಿಯಂಟ್ ಯಾವಾಗಲೂ V ಯ ಗ್ರೇಡಿಯಂಟ್ ಇಕ್ವಿಪೋಟೆನ್ಶಿಯಲ್ ಮೇಲ್ಮೈಗಳಿಗೆ ಲಂಬವಾಗಿರುತ್ತದೆ ಆದ್ದರಿಂದ ಕ್ಷೇತ್ರವು ಇದಕ್ಕೆ ಲಂಬವಾಗಿರುತ್ತದೆ ಎಂಬುದು ಸ್ವಯಂಚಾಲಿತವಾಗಿರುತ್ತದೆ ಭೌತಿಕವಾಗಿ ಕ್ಷೇತ್ರವು ಭೌತಿಕವಾಗಿ ಲಂಬವಾಗಿರಲಿಲ್ಲ ಎಂದು ಭಾವಿಸೋಣ ನಡೆಸುವ ಮೇಲ್ಮೈಯಲ್ಲಿ ನಾನು ಕೆಂಪು ಬಣ್ಣದಿಂದ ತೋರಿಸುತ್ತಿರುವ ಒಂದು ಅಂಶವಿದೆ ಎಂದು ಭಾವಿಸೋಣ ನಂತರ ಇದು ಚಾರ್ಜ್ ಗಳು ಲಭ್ಯವಾಗುವಂತೆ ಮಾಡುತ್ತದೆ ವಾಹಕದ ಚಲನೆಯಲ್ಲಿ ಮೊಬೈಲ್ ಚಾರ್ಜರ್ ಗಳು ಲಭ್ಯವಿರುತ್ತವೆ ಮತ್ತು ಮೇಲ್ಮೈಗೆ ಸಮಾನಾಂತರವಾಗಿರುವ ಕ್ಷೇತ್ರವು 0 ಆಗುವವರೆಗೆ ಅವು ಚಲಿಸುತ್ತಲೇ ಇರುತ್ತವೆ ಆದ್ದರಿಂದ ಅಂತಿಮವಾಗಿ ನೀವು E ಅನ್ನು ಮೇಲ್ಮೈಗೆ ಲಂಬವಾಗಿ ವ್ಯಾಖ್ಯಾನಿಸುತ್ತೀರಿ ಇದರ ಪರಿಣಾಮವಾಗಿ ಈ ಮೇಲ್ಮೈ ಚಾರ್ಜ್ ಸಾಂದ್ರತೆಯು ವಾಹಕದ ಮೇಲೆ ಏನೆಂದು ನಾನು ಬರೆಯಬಹುದು ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ನಾನು ಇಲ್ಲಿ ಒಂದು ಸಣ್ಣ ಪೆಟ್ಟಿಗೆಯನ್ನು ಸಿಲಿಂಡರಾಕಾರದ ಅಥವಾ ಸಿಲಿಂಡರ್ ಮಾಡಲು ಯಾವುದನ್ನಾದರೂ ಆರಿಸುತ್ತೇನೆ ಕ್ಷೇತ್ರವು ಲಂಬವಾಗಿರುವುದರಿಂದ ಇಲ್ಲಿ ಕ್ಷೇತ್ರವನ್ನು ಲಂಬವಾಗಿ ಮಾಡುತ್ತದೆ ಅದು ಹೊರಬರಬಹುದು ಅಥವಾ ಅದು ಒಳಗೆ ಹೋಗಬಹುದು ನಂತರ ನಾನು ಗಾಸ್ ನ ನಿಯಮವನ್ನು ಅನ್ವಯಿಸಿದರೆ ನಾವು ಡಾಟ್ ds ಅನ್ನು ಎರಡು ಬೇಸ್ ಅಥವಾ ಸಿಲಿಂಡರ್ ನ ಮೇಲಿನ ಮೇಲ್ಮೈಗಳಿಂದ ಮಾತ್ರ ಕೊಡುಗೆ ನೀಡುತ್ತೇವೆ ಮತ್ತು E ಒಳಗೆ ಕ್ಷೇತ್ರವು 0 ಆಗಿದೆ ಆದ್ದರಿಂದ E ಡಾಟ್ ds E ಡಾಟ್ n ಅನ್ನು ಹೊರತುಪಡಿಸಿ ಏನೂ ಅಲ್ಲ ಇಲ್ಲಿ n ವೆಕ್ಟರ್ ಮೇಲ್ಮೈಯಿಂದ ಹೊರಬರುತ್ತಿದೆ ಆ ಮೇಲ್ಮೈ ಮೂಲಕ ಪರಿಮಾಣದಿಂದ ಹೊರಬರುತ್ತದೆ E ಡಾಟ್ n ಸಣ್ಣ ಪ್ರದೇಶ da ಮತ್ತು ಗಾಸ್ ನ ನಿಯಮದಿಂದ ಅದು ಚಾರ್ಜ್ ಸಾಂದ್ರತೆಯ ಪಟ್ಟು ಡೆಲ್ಟಾ a ಸಮನಾಗಿದೆ ಮತ್ತು ಆದ್ದರಿಂದ E ಡಾಟ್ n ಸಿಗ್ಮಾ ಓವರ್ ಎಪ್ಸಿಲಾನ್ 0 ಗೆ ಸಮಾನವಾಗಿರುತ್ತದೆ ಮೇಲ್ಮೈ ಚಾರ್ಜ್ ಸಾಂದ್ರತೆ ಮತ್ತು ವಾಹಕದ ಮೇಲ್ಮೈಯಲ್ಲಿರುವ ವಿದ್ಯುತ್ ಕ್ಷೇತ್ರವು ಸಂಬಂಧಿಸಿದೆ ಕ್ಷೇತ್ರವು ಒಳಗೆ ಹೋಗುತ್ತಿದ್ದರೆ ನೀವು E ಡಾಟ್ n ಋಣಾತ್ಮಕವಾಗಿರುವುದನ್ನು ನೋಡಬಹುದು ಚಾರ್ಜ್ ಸಾಂದ್ರತೆಯು ನಕಾರಾತ್ಮಕವಾಗಿರಬೇಕು ಕ್ಷೇತ್ರವು ಹೊರಬರುತ್ತಿದ್ದರೆ ಚಾರ್ಜ್ ಸಾಂದ್ರತೆಯು ಸಕಾರಾತ್ಮಕವಾಗಿರುತ್ತದೆ ಮುಂದೆ q ಒಳಗೆ ಯಾವುದೇ ಚಾರ್ಜ್ ಇಲ್ಲದ ಕಂಡಕ್ಟರ್ ನ ನಿಕಟ ಕೆವಿಟಿ ಯನ್ನು ನಾನು ಮಾಡಿದರೆ ಒಳಗೆ ಏನೂ ಇಲ್ಲ ನಂತರ ಚಾರ್ಜ್ ಮುಕ್ತ ಕೆವಿಟಿ ಒಳಗಿನ ಕ್ಷೇತ್ರವೂ ಸಹ 0 ಆಗಿದೆ ಅದು ಮತ್ತೆ ನೋಡಲು ತುಂಬಾ ಸುಲಭ ಮೊದಲು ನಾವು ಭೌತಿಕ ವಾದವನ್ನು ಹೊಂದಿದ್ದೇವೆ ಈ ಇಡೀ ವಿಷಯವು ಘನ ಕಂಡಕ್ಟರ್ ಎಂದು ನಾನು ಊಹಿಸುತ್ತೇನೆ ಆದ್ದರಿಂದ ನಾನು ನೀಡಿದ ಯಾವುದೇ ಚಾರ್ಜ್ ಗಳು ಅಥವಾ ಹೊರಗಿನಿಂದ ನಾನು ಅನ್ವಯಿಸಿದ ಯಾವುದೇ ಕ್ಷೇತ್ರ ನಾನು ಏನು ಮಾಡಿದರೂ ಎಲ್ಲಾ ಚಾರ್ಜ್ ಗಳು ಪ್ಲಸ್ ಅಥವಾ ಮೈನಸ್ ಹೊರಗಿನ ಮೇಲ್ಮೈಯಲ್ಲಿ ವಾಸಿಸುತ್ತವೆ ಆದ್ದರಿಂದ ನಾನು ಈಗ ತೆಗೆದುಹಾಕಿದರೆ ಒಳಗೆ ಯಾವುದೇ ಚಾರ್ಜ್ ಯೊಳಗಿನ ಕೆವಿಟಿ ಯನ್ನು ಮಾಡಲು ಇದರ ವಿಭಾಗವಲ್ಲ ಆದ್ದರಿಂದ ನಾವು ಈ ಕೆವಿಟಿ ಯನ್ನು ತಯಾರಿಸೋಣ ಮತ್ತು ಇದನ್ನು ವಿದ್ಯುನ್ಮಾನವಾಗಿ ಅಳಿಸೋಣ ನಾನು ಯಾವುದಕ್ಕೂ ತೊಂದರೆ ಕೊಡುವುದಿಲ್ಲ ನಾನು ಏನನ್ನೂ ಮಾಡಿಲ್ಲ ಆದ್ದರಿಂದ ಒಳಗಿನ ಪರಿಸ್ಥಿತಿಯು ಮೊದಲಿನಂತೆಯೇ ಇರುತ್ತದೆ ಮತ್ತು ಆದ್ದರಿಂದ E 0 ಆಗುತ್ತದೆ ಅದನ್ನು ನೋಡುವ ಇನ್ನೊಂದು ವಿಧಾನವೆಂದರೆ ನಾವು ಈಗಾಗಲೇ ಕೆಲವು ಉಪನ್ಯಾಸಗಳನ್ನು ಮಾಡಿದ್ದೇವೆ ಮತ್ತು ಅದು ನಾನು V ಗ್ರಾಡ್ V ಅನ್ನು ಬೇರೆಡೆಗೆ ತೆಗೆದುಕೊಂಡರೆ ಅದು V ಸ್ಕ್ವೇರ್ ನ V ಪ್ಲಸ್ ಗ್ರೇಡ್ನ V ಲ್ಯಾಪ್ಲಾಸಿಯನ್ ಗೆ ಸಮನಾಗಿರುತ್ತದೆ ಮತ್ತು ಒಳಗೆ ಈ ಪರಿಮಾಣದ ಮೇಲೆ ಸಂಯೋಜನೆಗೊಳ್ಳುತ್ತದೆ ಆದ್ದರಿಂದ ನಾನು ಈ ಪರಿಮಾಣದ ಮೇಲೆ ಕುಹರದೊಳಗೆ ಸಂಯೋಜಿಸುತ್ತಿದ್ದೇನೆ d v ಇಂಟಿಗ್ರೇಶನ್ d v ಇಂಟಿಗ್ರೇಶನ್ d v ಇದು v ಡಾಟ್ ds ನ ಇಂಟಿಗ್ರೇಶನ್ ಗೆ ಸಮನಾಗಿರುತ್ತದೆ ಈ ಪದದ ಒಳಗೆ ಯಾವುದೇ ಚಾರ್ಜ್ ಇಲ್ಲದ ಕಾರಣ 0 ಕ್ಕೆ ಹೋಗುತ್ತದೆ ಆದ್ದರಿಂದ ನಾನು ಗ್ರೇಡ್ v ಸ್ಕ್ವೇರ್ dv ಯೊಂದಿಗೆ ಉಳಿದಿದ್ದೇನೆ ಮತ್ತೆ ಈ v ವಾಹಕದ ಮೇಲ್ಮೈ ಮೇಲೆ ಸ್ಥಿರವಾಗಿರುತ್ತದೆ ಆದ್ದರಿಂದ ನಾನು ಅದನ್ನು ಗ್ರೇಡ್ v ಡಾಟ್ d ಗಳನ್ನು ಹೊರತೆಗೆಯಬಹುದು ಇದು ಮೈನಸ್ ಚಿಹ್ನೆಯೊಂದಿಗೆ ನೀವು ಬಯಸಿದರೆ E ಡಾಟ್ ds ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದರೆ ಒಳಗೆ ಯಾವುದೇ ಚಾರ್ಜ್ ಇಲ್ಲ ಮತ್ತು ಆದ್ದರಿಂದ ಈ ಪದವು ಕಣ್ಮರೆಯಾಗುತ್ತದೆ ನಾನು ಅಂತಿಮವಾಗಿ ಆದ್ದರಿಂದ ಉಳಿದಿರುವುದು ಗ್ರಾಡ್ v ಸ್ಕ್ವೇರ್ dv 0 ಆಗಿದೆ ಇದು ಸಕಾರಾತ್ಮಕ ನಿರ್ದಿಷ್ಟ ಪ್ರಮಾಣವಾಗಿದೆ ಮತ್ತು ಆದ್ದರಿಂದ ಇದು ಕಣ್ಮರೆಯಾಗಬೇಕಾದರೆ ಗ್ರಾಡ್ v 0 ಆಗಿರಬೇಕು ಮತ್ತು ಆದ್ದರಿಂದ ಒಳಗೆ ಯಾವುದೇ ಕ್ಷೇತ್ರವಿಲ್ಲ ಆದ್ದರಿಂದ ನಾನು ಕಂಡಕ್ಟರ್ ಅನ್ನು ತೆಗೆದುಕೊಂಡರೆ ಶೆಲ್ ಒಳಗೆ ಎಷ್ಟು ತೆಳ್ಳಗಿದ್ದರೂ ಯಾವಾಗಲೂ ನಾನು 0 ಹೊರಗಿನಿಂದ ಏನು ಮಾಡುತ್ತೇನೆ ಮತ್ತು ಹೊರಗಿನ ಅಡಚಣೆಯಿಂದ ಉಪಕರಣಗಳನ್ನು ರಕ್ಷಿಸಲು ಗುರಾಣಿಗಳನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ ಜನರು ಕೆಲವೊಮ್ಮೆ ಗುಡುಗು ಚಂಡಮಾರುತಕ್ಕೆ ಸಿಲುಕಿಕೊಂಡರೆ ಲೋಹದಿಂದ ಮಾಡಿದ ಕಾರಿನೊಳಗೆ ಹೋದರೆ ಹೊರಗಿನ ಯಾವುದೇ ವಿತರಕರಲ್ಲಿ ನಿಮಗೆ ಶೆಲ್ ಹಾಕಲಾಗುತ್ತದೆ ಮತ್ತು ಇದನ್ನು ಫ್ಯಾರಡೆ ಕೇಜ್ ಎಂದೂ ಕರೆಯುತ್ತಾರೆ ಇದಲ್ಲದೆ ಅಂತಿಮ ಹಂತ ಗಾಸ್ ನ ಕಾನೂನಿನ ಪ್ರಕಾರ ಈ ಆಂತರಿಕ ಮೇಲ್ಮೈಯಲ್ಲಿ ನಿವ್ವಳ ಚಾರ್ಜ್ 0 ಆಗಿದ್ದರೂ ನಾನು ಈ ಕುಹರವನ್ನು ತೆಗೆದುಕೊಂಡರೆ ಏಕೆಂದರೆ ಕಂಡಕ್ಟರ್ ನೊಳಗಿನ ಕ್ಷೇತ್ರ 0 ನಾನು ಈ ಗೌಸ್ ನ ಮೇಲ್ಮೈಯನ್ನು ತೆಗೆದುಕೊಂಡು ಸಂಯೋಜಿಸಿದರೆ ನನಗೆ ನಿವ್ವಳ ಚಾರ್ಜ್ ಅನ್ನು ನೀಡಿ 0 ನಾನು ಪ್ರಶ್ನೆ ಕೇಳೋಣ ಒಳಗೆ ಚಾರ್ಜ್ ವಿತರಣೆ ಎಲ್ಲೋ ಸಕಾರಾತ್ಮಕವಾಗಿರಬಹುದು ಎಲ್ಲೋ ಋಣಾತ್ಮಕವಾಗಿರಬಹುದು ಮತ್ತೆ ಧನಾತ್ಮಕವಾಗಿರಬಹುದು ಇತರ ಮೇಲ್ಮೈಯಲ್ಲಿ ಕೆಲವು ಋಣಾತ್ಮಕವಾಗಿರಬಹುದು ಮತ್ತು ಉತ್ತರ ಇಲ್ಲ ಇದು ಎಂದಿಗೂ ಸಂಭವಿಸುವುದಿಲ್ಲ ಅದು ಏಕೆಂದರೆ ಚಾರ್ಜ್ ಗಳನ್ನು ವಿತರಿಸಿದರೆ ಧನಾತ್ಮಕದಿಂದ ಋಣಾತ್ಮಕ ಮತ್ತು ಕೆಲವು ವಿದ್ಯುತ್ ಕ್ಷೇತ್ರದ ರೇಖೆಗಳು ಇರುತ್ತವೆ ಅಂದರೆ E ಶೂನ್ಯವಲ್ಲ ಆದರೆ ಕುಹರದೊಳಗಿನ E 0 ಮತ್ತು ಆದ್ದರಿಂದ ಅವು ಯಾವುದೇ ಚಾರ್ಜ್ ನ ವಿತರಣೆಯಾಗಿರಬಾರದು ಎಂದು ನಾವು ಹಿಂದಿನ ಹಂತದಲ್ಲಿ ನೋಡಿದ್ದೇವೆ ಆದ್ದರಿಂದ ಕುಹರದ ಸಿಗ್ಮಾ ದ ಮೇಲ್ಮೈಯಲ್ಲಿ ಕಂಡಕ್ಟರ್ ಸಿಗ್ಮಾ ದಲ್ಲಿ ಮಾಡಿದ ಕುಹರದಲ್ಲಿ ಮೇಲ್ಮೈ ಚಾರ್ಜ್ ಯಾವಾಗಲೂ 0 ಎಂದು ಅರ್ಥ ಆದ್ದರಿಂದ ಇವುಗಳು ನಾವು ನೋಡಿದ ಕಂಡಕ್ಟರ್ ಗಳ ಕೆಲವು ಗುಣಲಕ್ಷಣಗಳಾಗಿವೆ ಮತ್ತು ನೀವು ಅದನ್ನು ನೋಡಬಹುದು ಏಕೆಂದರೆ ಚಾರ್ಜ್ ಗಳಲ್ಲಿ ಮೊಬೈಲ್ ಚಾರ್ಜ್ ಚಾರ್ಜರ್ ಇರುತ್ತದೆ ವಾಹಕದಲ್ಲಿ ಲಭ್ಯವಿದೆ ಇದು ಈ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ